ನಮಸ್ಕಾರ ಮತ್ತು ಈ ಉತ್ಪಾದನಾ ವ್ಯವಸ್ಥೆಗಳ ತಂತ್ರಜ್ಞಾನ ಭಾಗ 2 20 ನೇ ಮಾಡ್ಯೂಲ್ಗೆ ಸ್ವಾಗತ ನಾವು ಡೇಟಾವನ್ನು ಹೇಗೆ ರೂಪಿಸಬೇಕು ಅಥವಾ ಹೇಗೆ ದಾಖಲಿಸಬೇಕು ಎಂಬುದನ್ನು ಕಲಿಯಲಿದ್ದೇವೆ ಇದರಿಂದ ನಾವು ಅದನ್ನು ನಿಯಂತ್ರಣ ಪಟ್ಟಿಯಲ್ಲಿ ಯೋಜಿಸಬಹುದು ಈ ಟರ್ಮಿನಲ್ ಬ್ಲಾಕ್ ಸ್ಲಾಟ್ ಬಗ್ಗೆ ನಾವು ಮಾತನಾಡುವ ಮಿಲ್ಲಿಂಗ್ ಉದಾಹರಣೆಗಳ ವಿವರಗಳ ಬಗ್ಗೆ ನಾನು ಮೊದಲೇ ಚರ್ಚಿಸಿದ್ದೇನೆ ಎಂದು ನಾನು ಭಾವಿಸುತ್ತೇನೆ ಮತ್ತು ನಾವು ಅವುಗಳನ್ನು ವಿವಿಧ ಉಪ ಗುಂಪುಗಳಾಗಿ ದಾಖಲಿಸಿದ್ದೇವೆ ಮತ್ತು ಪ್ರತಿ ಉಪ ಸಮೂಹವು ಸುಮಾರು 5 ಅವಲೋಕನಗಳನ್ನು ಹೊಂದಿದೆ ನೀವು A ನಿಂದ E ವರೆಗೆ ನೋಡಬಹುದು ಮತ್ತು ಅಳತೆಗಳ ಘಟಕಗಳನ್ನು ಈ 0 8000 ಗಿಂತ 0 0001 ಇಂಚುಗಳಾಗಿ ದಾಖಲಿಸಲಾಗಿದೆ ಆದ್ದರಿಂದ ಇದು ಲೆಕ್ಕಾಚಾರಗಳ ಪುನರುಕ್ತಿ ತಡೆಯಲು ನಾವು ಮಾಡುತ್ತಿರುವ ಕೆಲಸ ಅಂತಹ ಸಂದರ್ಭಗಳಲ್ಲಿ ನೀವು ರೂಪಾಂತರವನ್ನು ಮಾಡಬೇಕಾಗಿದೆ ಎಂದು ನಾನು ಮೊದಲೇ ನಿಮಗೆ ತೋರಿಸಿದ್ದೇನೆ ನೀವು ಮೂಲತಃ 0 8750 ಸರಾಸರಿ ಮೌಲ್ಯದಿಂದ 0 8000 ಅನ್ನು ಕಡಿತಗೊಳಿಸುವ ಮೂಲಕ ರೂಪಾಂತರವನ್ನು ಮಾಡುತ್ತಿದ್ದೀರಿ ತದನಂತರ ಇದನ್ನು 104 ರೊಂದಿಗೆ ಗುಣಿಸಿ ಆದ್ದರಿಂದ ನೀವು ಲೆಕ್ಕಾಚಾರಗಳಿಗೆ ಸೂಕ್ತವಾದ ನೈಜ ಮೌಲ್ಯಗಳನ್ನು ಹೊಂದಬಹುದು ಮತ್ತು ನಂತರ ನೀವು ಅವರ ಸಂಖ್ಯಾಶಾಸ್ತ್ರೀಯ ವಿಧಾನದ ಮೂಲಕ ಪ್ರಮಾಣಿತ ವಿಚಲನದಲ್ಲಿ ಸರಾಸರಿ ಮಾಹಿತಿಯನ್ನು ಉತ್ಪಾದಿಸಲು ಸಾಧ್ಯವಾದ ನಂತರ ನೀವು ಮತ್ತೆ ರೂಪಾಂತರವನ್ನು ಮಾಡಬಹುದು ಆದ್ದರಿಂದ ಲಭ್ಯವಿರುವ 15 16 ಉಪ ಗುಂಪುಗಳ ಬಗ್ಗೆ ನೀವು ಇಲ್ಲಿ ನೋಡಬಹುದು ಮತ್ತು ಅವುಗಳನ್ನು ವಿವಿಧ ಸಮಯಗಳಲ್ಲಿ ದಾಖಲಿಸಲಾಗಿದೆ ವಾಸ್ತವವಾಗಿ ಇದು 3 7 ಎಂದು ಹೇಳಬಹುದಾದ ದತ್ತಾಂಶವಾಗಿದೆ ಆದ್ದರಿಂದ ಮೂಲತಃ ಮಾರ್ಚ್ 7 ರಂದು ಏಪ್ರಿಲ್ 3ನೇ ವರೆಗೆ ಆದ್ದರಿಂದ ನಾವು ಮಾತನಾಡುತ್ತಿರುವ ಸುಮಾರು ಒಂದು ತಿಂಗಳ ಡೇಟಾ ಮಾರ್ಚ್ 7 ರಂದು ತೆಗೆದುಕೊಳ್ಳಲಾದ ಡೇಟಾಗಳಿವೆ 3 ಬಾರಿ ಅಥವಾ 3 ಉಪ ಗುಂಪುಗಳು ಮತ್ತೆ ಮಾರ್ಚ್ 8 3 ಬಾರಿ ಅಥವಾ 3 ಉಪ ಗುಂಪುಗಳು ಮತ್ತೆ ಮಾರ್ಚ್ 9 ಮತ್ತೆ 3 ಬಾರಿ 3 ಉಪ ಗುಂಪುಗಳು ಅದೇ ರೀತಿ ಮಾರ್ಚ್ 10 ಮತ್ತು ನಂತರ ಅದನ್ನು ಏಪ್ರಿಲ್ 2 ರಂದು ಮತ್ತೆ 2 ಬಾರಿ ತೆಗೆದುಕೊಳ್ಳಲಾಗಿದೆ ಮತ್ತು ಏಪ್ರಿಲ್ 3 ರಂದು 2 ಬಾರಿ ಪ್ರಕ್ರಿಯೆಯ ಮೇಲೆ ಸ್ವಲ್ಪ ಮಟ್ಟಿಗೆ ನಿಯಂತ್ರಣವಿರಬಹುದು ಇದನ್ನು ಈ ಪ್ರಕ್ರಿಯೆಯಲ್ಲಿ ಕಾರ್ಯಗತಗೊಳಿಸಲಾಯಿತು ಮತ್ತು ಮಾರ್ಚ್ 3ನೇ ಅಥವಾ 10ನೇ ತಾರೀಖಿನಂದು ಈ ಪ್ರಕ್ರಿಯೆಯು ಮತ್ತೆ ನಿಯಂತ್ರಣಕ್ಕೆ ಬಂದಿದೆ ಎಂದು ಅವರು ಕಂಡುಕೊಂಡರು ಆದ್ದರಿಂದ ಅವರು ಅದನ್ನು ಮತ್ತೊಮ್ಮೆ ಪರಿಶೀಲಿಸಿದರು ಏಪ್ರಿಲ್ ತಿಂಗಳಲ್ಲಿ 2 ನಂತರದ ದಿನಗಳು ನಿಮಗೆ ತಿಳಿದಿವೆ ಆದ್ದರಿಂದ ನೀವು ಇಲ್ಲಿ ಮಾಡಿದ ವಿವಿಧ ಅವಲೋಕನಗಳನ್ನು ನೋಡಿದರೆ ಇದು 0 8772 ಅನ್ನು ಪ್ರತಿನಿಧಿಸುತ್ತದೆ ಮತ್ತು ಇಲ್ಲಿ ಮಾಡಿದ ರೂಪಾಂತರದಿಂದಾಗಿ ಇದನ್ನು 772 804 779 719 ಮತ್ತು 7777 ಎಂದು ತೋರಿಸಲಾಗಿದೆ ಆದ್ದರಿಂದ ನೀವು ಹೀಗೆ ಲೆಕ್ಕ ಹಾಕಿದ್ದಾರೆ ಆದ್ದರಿಂದ ಮೂಲತಃ ಇದರ ಅರ್ಥ 0 8719 0 8777 0 800 ಕ್ಕಿಂತ ಹೆಚ್ಚಿದೆ ಮತ್ತು 104 ರಿಂದ ಗುಣಿಸಲ್ಪಡುತ್ತದೆ ಆದ್ದರಿಂದ ನಿಸ್ಸಂಶಯವಾಗಿ ಈ ಎಲ್ಲಾ ಮೌಲ್ಯಗಳ ಒಟ್ಟು ಮೊತ್ತವನ್ನು ಇಲ್ಲಿ ಲೆಕ್ಕಹಾಕಲಾಗುತ್ತದೆ ಆದ್ದರಿಂದ ನೀವು ಸರಾಸರಿಯನ್ನು ಲೆಕ್ಕ ಹಾಕಬಹುದು ಶ್ರೇಣಿ ಮೂಲತಃ ಗರಿಷ್ಠ ಅವಲೋಕನಗಳು ಮೈನಸ್ ಕನಿಷ್ಠ ಅವಲೋಕನಗಳು ಆದ್ದರಿಂದ ಈ ನಿರ್ದಿಷ್ಟ ಸಂದರ್ಭದಲ್ಲಿ ಗರಿಷ್ಠ ವೀಕ್ಷಣೆ 804 ಮತ್ತು ಕನಿಷ್ಠ ಮೌಲ್ಯ 719 ಆದ್ದರಿಂದ 85 ಶ್ರೇಣಿ ಆದ್ದರಿಂದ ನೀವು ತೋರಿಸಿರುವ x' ಮತ್ತು R ಅನ್ನು ಇಲ್ಲಿ ಲೆಕ್ಕ ಹಾಕಿದ್ದೀರಿ ಆದ್ದರಿಂದ ನಿಮಗೆ 750 ಮತ್ತು 54 ಉಪ ಗುಂಪು 2 ಇದೆ 751 ಮತ್ತು 51 ಉಪ ಗುಂಪು 3 ರಂತೆ ಮತ್ತು ಇಲ್ಲಿಯವರೆಗೆ 777 ಮತ್ತು 27 ರವರೆಗೆ ಉಪ ಗುಂಪು 16 ಆಗಿ ಇತ್ಯಾದಿ ಆದ್ದರಿಂದ ಈ ಎಲ್ಲಾ 16 ಅವಲೋಕನಗಳನ್ನು ನೀವು ಲಂಬ ಕೋಷ್ಟಕದಲ್ಲಿ X' ಮತ್ತು R ಚಾರ್ಟ್ಗಳ ಪ್ರಕಾರ ದಾಖಲಿಸುತ್ತೀರಿ ಮತ್ತು ನೀವು ಸರಾಸರಿ ಲೆಕ್ಕ ಹಾಕುತ್ತೀರಿ ಆದ್ದರಿಂದ ಮೂಲತಃ x' ಸಾಧನಗಳ ಸರಾಸರಿ ಇಲ್ಲಿ ಒಟ್ಟು 12 129 ಆಗಿರುತ್ತದೆ ಆದ್ದರಿಂದ ನೀವು ಆ ಸಂಖ್ಯೆಯ ಅವಲೋಕನಗಳನ್ನು ಅಥವಾ ಉಪ ಗುಂಪುಗಳನ್ನು ಭಾಗಿಸಿ ಅದು 16 ಮತ್ತು ಇದನ್ನು 758 ಎಂದು ದಾಖಲಿಸಿ ಆದ್ದರಿಂದ ಅದು ಸಾಧನಗಳ ಸರಾಸರಿ ಮತ್ತು 16 ರಿಂದ 621 ರಂತೆ ಬರುವ ಸರಾಸರಿ ಶ್ರೇಣಿ ಈ ನಿರ್ದಿಷ್ಟ ಸಂದರ್ಭದಲ್ಲಿ ಸುಮಾರು 39 ಆಗಿದೆ ಆದ್ದರಿಂದ ಸ್ಪಷ್ಟವಾಗಿ ಏಕೆಂದರೆ ನಾವು 5 ರ ಉಪ ಗುಂಪಿನ ಗಾತ್ರದ ಬಗ್ಗೆ ಮಾತನಾಡುತ್ತಿದ್ದೇವೆ x' ಚಾರ್ಟ್ X' Chart ಈ ಕೋಷ್ಟಕದಲ್ಲಿ ಈ ಡೇಟಾವು ನಾನು ನಂತರ ಹಂಚಿಕೊಳ್ಳಲು ಹೊರಟಿರುವ ಕೋಷ್ಟಕ ರೀತಿಯಲ್ಲಿ ಲಭ್ಯವಿದೆ ಆದರೆ ನಂತರ ನಿಮಗೆ A2 ತಿಳಿದಿದೆ ಇದು ಸಾಧನದ ಸರಾಸರಿಗಳಿಗೆ ಸಂಬಂಧಿಸಿದಂತೆ ಶ್ರೇಣಿಯ ವಿಚಲನದ ಗುಣಾಂಕವಾಗಿದೆ ಅಂದರೆ ವಾಸ್ತವವಾಗಿ ಈ ಉಪ ಗುಂಪುಗಳ ಕಾರ್ಯ ಆದ್ದರಿಂದ 5 ರ ಉಪ ಗುಂಪಿನ ಗಾತ್ರಕ್ಕೆ A2 ಅನ್ನು 0 ಆದ್ದರಿಂದ ನೀವು limits 'x A2 R' ಎಂದು ವ್ಯಾಖ್ಯಾನಿಸಲಾದ 2 ಮಿತಿಗಳನ್ನು ಹೊಂದಬಹುದು ಇದು ವಾಸ್ತವವಾಗಿ ಈ ಸಂದರ್ಭದಲ್ಲಿ 758 0 58 ಇದು R' ಆಗಿದೆ ಆದ್ದರಿಂದ ಇದು 781 ಎಂದು ಹೊರಬರುತ್ತದೆ ಮತ್ತು x ಚಾರ್ಟ್ನ ಕೆಳಗಿನ ಮಿತಿಯು 'x A2 R' ಆಗಿರುತ್ತದೆ ಅದು 758−0 8 ಆಗಿದೆ ಇದು ವಾಸ್ತವವಾಗಿ 735 ಕ್ಕೆ ಸಮಾನವಾಗಿರುತ್ತದೆ ಆದ್ದರಿಂದ ನೀವು ಮೂಲತಃ ಈ ನಿರ್ದಿಷ್ಟ ಸಂದರ್ಭದಲ್ಲಿ ಮೇಲಿನ ಮತ್ತು ಕೆಳಗಿನ ನಿಯಂತ್ರಣ ಮಿತಿಗಳನ್ನು ಹೀಗೆ ಕಂಡುಹಿಡಿಯುತ್ತೀರಿ ಆದ್ದರಿಂದ ಅದು ವಿಧಾನಗಳ ಭಾಗವಾಗಿದೆ ಈಗ ಲಭ್ಯವಿರುವ ಸಣ್ಣ ಸಂಖ್ಯೆಯ ತಪಾಸಣೆಯಿಂದಾಗಿ ಪ್ರತಿ ಚಾರ್ಟ್ಗೆ ಮಾದರಿಗಳು ಭಾಗಗಳು ಮತ್ತು ಪ್ರಶ್ನೆಯ ಒಟ್ಟು ಉತ್ಪಾದನೆಯ ಸರಿಸುಮಾರು 5 ನಷ್ಟು ತಪಾಸಣೆ ಮಾಡಲಾಗುವುದು ಎಂದು ಇಲ್ಲಿ ನಿರ್ಧರಿಸಲಾಗಿದೆ ಆದ್ದರಿಂದ ಈ ಸಂಖ್ಯೆಯು x ಮತ್ತು 5 ಸಂಖ್ಯೆಯ ಉಪ ಗುಂಪಾಗಿದ್ದು ಅದು ದಿನದಲ್ಲಿ ಪುನರಾವರ್ತನೆಯಾಗುವುದು 5 ಉತ್ಪಾದನಾ ಮಿತಿ ಅಂದರೆ ನಿರ್ಣಯಕ್ಕಾಗಿ ಬಳಸಲಾಗುವ ಒಟ್ಟು ಉತ್ಪಾದನಾ ಮಿತಿಯ 5 ಆದ್ದರಿಂದ ಎಲ್ಲಾ ಅಳತೆಗಳನ್ನು ಉತ್ಪಾದನಾ ಸ್ಥಳದಲ್ಲಿ ಮಾಡಲಾಗುವುದು ಎಂದು ಸಹ ನಿರ್ಧರಿಸಲಾಗಿದೆ ಮತ್ತು ಒಂದು ದಿನ ನಾವು ಉತ್ಪಾದಿಸುವ ಪ್ರತಿ 20 ಭಾಗಗಳನ್ನು ಅಳೆಯುತ್ತೇವೆ ಎಂದು ನಿರ್ಧರಿಸಲಾಯಿತು ಏಕೆಂದರೆ ಅದರ 5 ಆದ್ದರಿಂದ ಸ್ಪಷ್ಟವಾಗಿ 100 ರಲ್ಲಿ 5 ಮತ್ತು ಪ್ರತಿಯೊಂದರಲ್ಲೂ ಒಂದು 20 ಭಾಗಗಳು ಆದ್ದರಿಂದ ಉಪ ಗುಂಪಿನ ಗಾತ್ರವು ಇದನ್ನು 20 ಭಾಗಗಳಲ್ಲಿ 5 ರಂತೆ ಸ್ಥಿರವಾಗಿ ನೋಡುತ್ತದೆ ಎಡಭಾಗದಲ್ಲಿರುವ ಚಿತ್ರವು ಎಲ್ಲಾ ಅವಲೋಕನಗಳನ್ನು ತೋರಿಸುತ್ತದೆ ಆದ್ದರಿಂದ ಪರಿಶೀಲಿಸುವ ವಿಧಾನವು ನಿಜವಾಗಿಯೂ ಪ್ರತಿ ಚಾರ್ಟ್ಗೆ ಡೇಟಾವನ್ನು ಸುರಕ್ಷಿತಗೊಳಿಸುವುದು ಮತ್ತು ಸ್ಲಾಟ್ಗಳ ಅಗಲದ 2 ಭಾಗಗಳನ್ನು ಮೈಕ್ರೋ ಮೀಟರ್ ಸ್ಕ್ರೂ ಗೇಜ್ ಬಳಸಿ ಅಳೆಯುವುದು ಆದ್ದರಿಂದ ಇವು ವಾಸ್ತವವಾಗಿ ಸರಾಸರಿ ಅಳತೆಗಳಾಗಿವೆ ಆದ್ದರಿಂದ ವಿಧಾನವು ಹೀಗಿತ್ತು ಮತ್ತು ನಿಯಂತ್ರಣ ಚಾರ್ಟ್ ಹೀಗಿದೆ ಆದ್ದರಿಂದ ನಾವು ಈ ಡೇಟಾವನ್ನು ಈ ನಿಯಂತ್ರಿತ ಕೋಷ್ಟಕದಿಂದ ಎರವಲು ಪಡೆದುಕೊಂಡಿದ್ದೇವೆ ನಾವು ಚಾರ್ಟ್ ಅನ್ನು ಯೋಜಿಸಲು ಪ್ರಾರಂಭಿಸುತ್ತೇವೆ ಆದ್ದರಿಂದ 0 8781 ಮಿತಿಗಳು ಇಲ್ಲಿ 781 ಅನ್ನು ಪಡೆದ ಮೇಲಿನ ಮಿತಿಗೆ ಪರಿವರ್ತನೆಯಾಗಿದೆ ಆದ್ದರಿಂದ ಮೂಲತಃ ಇದು 0 800 ಕ್ಕಿಂತ ಹೆಚ್ಚಾಗಿದೆ ಮತ್ತು ಅದು 781 ರ 0 0001 ಪಟ್ಟು ಗುಣಿಸಿದಾಗ ಇದು ರೂಪಾಂತರಗಳು ಆದ್ದರಿಂದ 0 ಆದ್ದರಿಂದ ಇದು ಮೇಲಿನ ಮಿತಿ ಮತ್ತು ಅದೇ ರೀತಿ 0 8735 ಕಡಿಮೆ ಮಿತಿಯಾಗಿದೆ ಆದ್ದರಿಂದ ನಾವು ಇಲ್ಲಿ 0 8781 ಮತ್ತು 0 8735 ಎರಡೂ ಸಾಲುಗಳನ್ನು ರೂಪಿಸಿದ್ದೇವೆ ಮತ್ತು ಸ್ಪಷ್ಟವಾಗಿ ಕೇಂದ್ರ ರೇಖೆಯು ಸರಾಸರಿಗೆ ಅನುಗುಣವಾಗಿರುತ್ತದೆ ಅಂದರೆ 'x 0 8758 ಆದ್ದರಿಂದ ಮೊದಲ 16 ಉಪ ಗುಂಪುಗಳ ನಿಜವಾದ ಅಳತೆಗಳು ಈ ನಿರ್ದಿಷ್ಟ ಕೋಷ್ಟಕದಲ್ಲಿ ತೋರಿಸಲಾಗಿದೆ ಉಪ ಗುಂಪುಗಳ ಸಂಖ್ಯೆಗಳು ಈ ಟರ್ಮಿನಲ್ ಬ್ಲಾಕ್ಗಳಲ್ಲಿ 1600 ರ ಉತ್ಪಾದನಾ ಕ್ರಮಕ್ಕೆ ಸಂಬಂಧಿಸಿದ್ದಾಗಿದೆ ಆದ್ದರಿಂದ ಉಪ ಗುಂಪುಗಳು 16 ಬಾರಿ 5 ಕ್ಕೆ ಗುಣಿಸಲ್ಪಟ್ಟಿವೆ ಅದು 80 ಭಾಗಗಳು ಇದು ಈ 1600 ರ ಶೇಕಡಾ 5 ರಷ್ಟಿದೆ ಆದ್ದರಿಂದ ಇದು ನಿಯಂತ್ರಣ ಪಟ್ಟಿಯಲ್ಲಿನ ಯೋಜನೆಯಲ್ಲಿ ನಿರ್ಧರಿಸಿದಂತೆ ಒಟ್ಟು ಉತ್ಪಾದನಾ ಮಿತಿಯ 5 ಪ್ರತಿಶತವನ್ನು ದಾಖಲಿಸುವ ಮಾನದಂಡಗಳೊಂದಿಗೆ ನಿಖರವಾಗಿರುತ್ತದೆ ಮತ್ತು ನಾವು ಇಲ್ಲಿ x' ನ ಪ್ಲಾಟ್ ಅನ್ನು ನೋಡಬಹುದು ಈ ನಿರ್ದಿಷ್ಟ ಪ್ರಕರಣ x' ದಾಖಲಿಸಲಾದ ವಿಭಿನ್ನ ಮೌಲ್ಯಗಳಿಗೆ ಅನುರೂಪವಾಗಿದೆ ಉದಾಹರಣೆಗೆ ಇದು 0 8770 ಆಗಿರುತ್ತದೆ ಆದ್ದರಿಂದ ನೀವು ಈ ಬಿಂದುವನ್ನು ಮೊದಲ ಉಪ ಗುಂಪಾಗಿ 0 8770 ಎಂದು ನೋಡಬಹುದು ಇದು 0 8758 ರಿಂದ ಸ್ವಲ್ಪ ದೂರದಲ್ಲಿದೆ ಏಕೆಂದರೆ ಇದು ಮತ್ತೆ ಪದಕ್ಕೆ ಅನುಗುಣವಾದ ಎರಡನೇ ಉಪ ಗುಂಪು ಎಂದು ನೀವು ನೋಡಬಹುದು ನೀವು ಪಾಯಿಂಟ್ 0 8750 ಅನ್ನು ನೋಡಿದರೆ ಆದ್ದರಿಂದ ಇದು 0 58 ಉಪ ಗುಂಪುಗಳಿಗಿಂತ ಕೆಳಗಿರುತ್ತದೆ ಆದ್ದರಿಂದ ಇದು ಎರಡನೇ ಪಾಯಿಂಟ್ ನಂತರ ಮೂರನೇ ಪಾಯಿಂಟ್ ಅನುಗುಣವಾಗಿ ನಾಲ್ಕನೇ ಪಾಯಿಂಟ್ ಐದನೇ ಪಾಯಿಂಟ್ 6 ನೇ ಪಾಯಿಂಟ್ ಏಳನೇ ಪಾಯಿಂಟ್ ಹೀಗೆ ಮತ್ತು ಇಲ್ಲಿಯವರೆಗೆ ಆದ್ದರಿಂದ ಮೂಲತಃ ನೀವು ಮಾಡಲು ಪ್ರಯತ್ನಿಸುತ್ತಿರುವುದು ಈ 16 ಉಪ ಗುಂಪುಗಳನ್ನು ರೂಪಿಸುವುದು ನೀವು ನೋಡುವಂತೆ ಇಲ್ಲಿ x' ಎಂದು ದಾಖಲಿಸಲಾಗಿದೆ ಆದ್ದರಿಂದ ನೀವು ಈ ಎಲ್ಲಾ 16 ಉಪ ಗುಂಪುಗಳನ್ನು ರೆಕಾರ್ಡ್ ಮಾಡುತ್ತಿದ್ದೀರಿ ಆದ್ದರಿಂದ ನಿಯಂತ್ರಣ ಚಾರ್ಟ್ ಡೊಮೇನ್ನಲ್ಲಿ UCL ಮತ್ತು LCL ಎಂದು ದಾಖಲಿಸುವುದು ಬಹಳ ಸ್ಪಷ್ಟವಾಗಿದೆ ಮತ್ತು ಅದೇ ರೀತಿ ಗಮನಿಸಬಹುದಾದ ಕೆಲವು ಅಂಶಗಳಿವೆ ಆದ್ದರಿಂದ ಆ ಸಮಯದಲ್ಲಿ 12 ನೇ ಉಪ ಗುಂಪು ಆದ್ದರಿಂದ ಈ ನಿರ್ದಿಷ್ಟ ಉಪ ಗುಂಪಿನ ಬಗ್ಗೆ ಉತ್ಪಾದನಾ ಆದೇಶವನ್ನು ಪೂರ್ಣಗೊಳಿಸುವ ಮೊದಲು ಮತ್ತು ನಿಯಂತ್ರಣ ಮಿತಿಗಳಿಗಾಗಿ ಕೇಂದ್ರ ರೇಖೆಯ ಲೆಕ್ಕಾಚಾರದ ಮೊದಲು ಯಂತ್ರ ನಿರ್ವಾಹಕರು ಸಾಂದರ್ಭಿಕವಾಗಿ ಟರ್ಮಿನಲ್ ಬ್ಲಾಕ್ನಲ್ಲಿ ಕಾರ್ಯಕ್ಷಮತೆಯನ್ನು ಪರಿಶೀಲಿಸುತ್ತಿರುವುದನ್ನು ಗಮನಿಸಿದರು ಯಂತ್ರ ಇನ್ನೂ ಬಿಸಿಯಾಗಿತ್ತು ಆದ್ದರಿಂದ ನೀವು ನೋಡುವಂತೆ 12 ನೇ ಉಪ ಗುಂಪಿನ ನಂತರ ಇದ್ದಕ್ಕಿದ್ದಂತೆ ಅಳತೆಗಳ ಒಟ್ಟಾರೆ ಮಟ್ಟದಲ್ಲಿ ಬದಲಾವಣೆ ಕಂಡುಬರುತ್ತದೆ ಏಕೆಂದರೆ ಈ ಹೆಚ್ಚುವರಿ ಅಂಶದ ತಂಪಾಗಿಸುವಿಕೆಯಿಂದಾಗಿ ಮಾಪನ ವ್ಯವಸ್ಥೆಯಲ್ಲಿ ಪರಿಚಯಿಸಲಾಗಿದೆ ಆದ್ದರಿಂದ ನಿರ್ಧಾರ ತೆಗೆದುಕೊಳ್ಳುವ ಬಗ್ಗೆ ಮೂಲತಃ ಇದು ತುಂಬಾ ಗೋಚರಿಸುತ್ತದೆ ತಪಾಸಣೆ ನಡೆಸುವ ವಿಧಾನವನ್ನು ನಿಯಂತ್ರಿಸಲು ಅಥವಾ ಮಾರ್ಪಡಿಸಲು ನಾವು ತೆಗೆದುಕೊಳ್ಳುತ್ತಿದ್ದೇವೆ ಅಥವಾ ನಿಯಂತ್ರಣ ಚಾರ್ಟ್ ಅನ್ನು ಸಹ ಯೋಜಿಸಲಾಗಿದೆ ಇದನ್ನು ನಿಯಂತ್ರಣ ಪಟ್ಟಿಯಲ್ಲಿ ಬಹಳ ನ್ಯಾಯಯುತವಾಗಿ ದಾಖಲಿಸಲಾಗುತ್ತಿದೆ ಮತ್ತು ಪ್ರಕ್ರಿಯೆಯು ಪೂರ್ಣ ಪುರಾವೆಯಾಗಿರುವುದರಿಂದ ಅದು ಹೊರಬರುತ್ತದೆ ಆದ್ದರಿಂದ ನ್ಯೂಟ್ರಲ್ ನಲ್ಲಿ ನಾವು ಸುಮಾರು 16 ಉಪ ಗುಂಪುಗಳನ್ನು ಹೊಂದಿದ್ದೇವೆ ಮತ್ತು ಉಪ ಗುಂಪಿನ ಗಾತ್ರವನ್ನು 5 ಎಂದು ನಿರ್ಧರಿಸಲಾಗಿದೆ ಇದಕ್ಕಾಗಿ ನಾವು A2 ಮತ್ತು D4 ಅಂಶಗಳನ್ನು ಲೆಕ್ಕ ಹಾಕಿದ್ದೇವೆ x' ಮತ್ತು R ಚಾರ್ಟ್ಗಳು ಇವೆ ಆದ್ದರಿಂದ ಈಗ R ಚಾರ್ಟ್ ಅನ್ನು ಯೋಜಿಸುತ್ತದೆ ಆದ್ದರಿಂದ ಸ್ಪಷ್ಟವಾಗಿ R' ಅಥವಾ ಶ್ರೇಣಿಯ ಪಟ್ಟಿಯನ್ನು ಈ ನಿರ್ದಿಷ್ಟ ಮೌಲ್ಯದಿಂದ 621 16 39 ಎಂದು ನಿರ್ಧರಿಸಲಾಗಿದೆ ಆದ್ದರಿಂದ ನಾನು 39 ರಲ್ಲಿ ರೂಪಾಂತರವನ್ನು ಮಾಡಿದರೆ ಅದು 0 0001 39 ರೂಪಾಂತರವನ್ನು ಅನುಮತಿಸಿದರೂ ಶ್ರೇಣಿ ಚಾರ್ಟ್ ಸರಾಸರಿ ಅಥವಾ 0 0039 ರ ಬಗ್ಗೆ ಕೇಂದ್ರೀಕೃತವಾಗಿರುತ್ತದೆ ಇದನ್ನು ಇಲ್ಲಿ ವಿವರಿಸಲಾಗುತ್ತಿದೆ ಮತ್ತು ನಾವು 5 ರ ಉಪ ಗುಂಪು ಗಾತ್ರವನ್ನು ಹೊಂದಿದ್ದರೆ ಶ್ರೇಣಿಯ ಚಾರ್ಟ್ನ ಕೆಳ ಹಂತವನ್ನು ನಿಜವಾಗಿಯೂ ತೆಗೆದುಹಾಕಲಾಗುತ್ತದೆ ಏಕೆಂದರೆ ಅದು ಉಪ ಶ್ರೇಣಿಯ ಗಾತ್ರ 5 ಕ್ಕಿಂತ ಹೆಚ್ಚಿರುವುದರಿಂದ ನೀವು ಕಡಿಮೆ ಶ್ರೇಣಿಯನ್ನು ಪರಿಗಣಿಸುತ್ತೀರಿ ಆದರೆ ಮೇಲಿನ ಶ್ರೇಣಿಯನ್ನು ಈ ನಿರ್ದಿಷ್ಟ ಸಂದರ್ಭದಲ್ಲಿ D4 R' ಮತ್ತು D4 ನಲ್ಲಿ ಪ್ರತಿನಿಧಿಸಬಹುದು ಈ ನಿರ್ದಿಷ್ಟ ಸಂದರ್ಭದಲ್ಲಿ ಸುಮಾರು 2 11 ರಷ್ಟಾಗುತ್ತದೆ ಪರಿಗಣಿಸಲಾದ ಟೇಬಲ್ನಿಂದ 2 11 0 0082 ಕ್ಕೆ ಹತ್ತಿರದಲ್ಲಿದೆ ಮತ್ತು ಇದು ಶ್ರೇಣಿ ಚಾರ್ಟ್ನ ಮೇಲಿನ ನಿಯಂತ್ರಣ ಮಿತಿಯಾಗಿದೆ ಆದ್ದರಿಂದ ಮೂಲಭೂತವಾಗಿ ಇವುಗಳು ಈಗ ಹೊರಬಂದ ವಿಭಿನ್ನ ಉಪ ಗುಂಪು ಶ್ರೇಣಿಗಳನ್ನು ನೋಡುತ್ತಿವೆ ಮತ್ತು ಇಲ್ಲಿಯವರೆಗೆ ಇವುಗಳನ್ನು ನಾನು ನೆನಪಿಸಿಕೊಂಡರೆ 0 0051 0 0036 ಎಂದು ಯೋಜಿಸಲಾದ ಶ್ರೇಣಿಗಳು ಆದ್ದರಿಂದ ಅವುಗಳನ್ನು ಉಪ ಗುಂಪು 1 ಉಪ ಗುಂಪು 2 ಉಪ ಗುಂಪು 3 4 5 6 7 8 9 10 11 12 13 14 15 ಮತ್ತು 16 ಎಂದು ಯೋಜಿಸಲಾಗಿದೆ ಆದ್ದರಿಂದ ನೀವು ವಿಭಿನ್ನ 16 ಉಪ ಗುಂಪುಗಳನ್ನು ಹೇಗೆ ಯೋಜಿಸುತ್ತಿದ್ದೀರಿ ಇಲ್ಲಿ ಮುಖ್ಯವಾದುದು R ಚಾರ್ಟ್ನಲ್ಲಿ ಮೇಲಿನ ನಿಯಂತ್ರಣ ಮಿತಿಗಿಂತ ಮೇಲಿರುವ ಉಪ ಗುಂಪು ಒಂದು ನೀವು ಈಗಿನಿಂದಲೇ ನೋಡಬಹುದು ಮೇಲಿನ ನಿಯಂತ್ರಣ ಮಿತಿ 0 0082 ಮತ್ತು ದಾಖಲಾದ ಡೇಟಾ 0 ಆದ್ದರಿಂದ ಇದು ಶ್ರೇಣಿ ಚಾರ್ಟ್ ಉಪ ಗುಂಪು 10ರ ಮೇಲಿನ ನಿಯಂತ್ರಣ ಮಿತಿಗಿಂತ ಉತ್ತಮವಾಗಿದೆ ಉದಾಹರಣೆಗೆ x ಚಾರ್ಟ್ನಲ್ಲಿ ಕೆಳಗಿನ ನಿಯಂತ್ರಣ ಮಿತಿಗಿಂತ ಕೆಳಗಿರುತ್ತದೆ ಆದ್ದರಿಂದ ಇಲ್ಲಿ ಬರೆಯಿರಿ 10 ನೇ ಅಂಕಿ ಅಂಶವು LCL ಗಿಂತ x ಚಾರ್ಟ್ನಲ್ಲಿ 6 ಪಾಯಿಂಟ್ಗಳ ಕೊನೆಯ 10 ಕ್ಕಿಂತ ಹೆಚ್ಚು ಕೇಂದ್ರ ರೇಖೆಗಿಂತ ಕೆಳಗಿರುತ್ತದೆ ಆದ್ದರಿಂದ ಈ ಚಾರ್ಟ್ ಅನ್ನು ಯೋಜಿಸಿರುವ ವಿಧಾನವನ್ನು ನೀವು ನೋಡಿದರೆ ಶ್ರೇಣಿ ಚಾರ್ಟ್ ಉದಾಹರಣೆಗೆ ನೀವು 16 ರಿಂದ ನೋಡಿದರೆ ಆದ್ದರಿಂದ 16 15 14 13 12 11 10 9 9 ರವರೆಗೆ ಈ ಎಲ್ಲಾ ವಿಭಿನ್ನ ಮೌಲ್ಯಗಳು ಕನಿಷ್ಠ 6 ಮೌಲ್ಯಗಳು 'R' ಅಥವಾ R ಚಾರ್ಟ್ನ ಸರಾಸರಿ ಕ್ಕಿಂತ ಕಡಿಮೆ ಯಾಗಿವೆ ಆದ್ದರಿಂದ ಶ್ರೇಣಿ ನಿಯಂತ್ರಣವನ್ನು ಸಮರ್ಪಕವಾಗಿ ತೋರಿಸುತ್ತಿಲ್ಲ ಆದರೆ ಪ್ರಕ್ರಿಯೆಯಲ್ಲಿ ಅಥವಾ ಉಪ ಗುಂಪು 10 ರಲ್ಲಿ ವೀಕ್ಷಣೆ ನಿಜವಾಗಿಯೂ LCL ಅನ್ನು ಮೀರಿದೆ ಆದ್ದರಿಂದ ಆ ನಿರ್ದಿಷ್ಟ ಹಂತದಲ್ಲಿ ತಿರಸ್ಕರಿಸಲು ಇದು ಲಭ್ಯವಿಲ್ಲ ಆದ್ದರಿಂದ ನಿಯಂತ್ರಣ ಚಾರ್ಟ್ ನಿಮಗೆ ಕೆಲವು ಅಂದಾಜು ಅಥವಾ ಕೆಲವು ಡೇಟಾವನ್ನು ಹೇಗೆ ಯೋಜಿಸಲಾಗಿದೆ ಎಂಬುದರ ಕುರಿತು ವ್ಯಾಖ್ಯಾನ ನೀಡುತ್ತದೆ ಆದ್ದರಿಂದ ಇದನ್ನು ಹೇಳಿದ ನಂತರ ಈಗ ನಾನು ಸಮಯದ ಆಸಕ್ತಿಯಿಂದ ಈ ಮಾಡ್ಯೂಲ್ ಅನ್ನು ಮುಗಿಸಲು ಬಯಸುತ್ತೇನೆ ಆದರೆ ಮುಂದಿನ ಮಾಡ್ಯೂಲ್ನಲ್ಲಿ ನಾವು ಕೆಲವು ಬದಲಾವಣೆಗಳಿಂದಾಗಿ ನಾವು ನಿಯಂತ್ರಣ ಪಟ್ಟಿಯಲ್ಲಿ ಹೇಗೆ ಯೋಜಿಸುತ್ತಿದ್ದೇವೆ ಮತ್ತು ಅದರ ವಿವರಣೆಯ ಸಮಯದಲ್ಲಿ ಪ್ರಕ್ರಿಯೆಯ ನಿಯಂತ್ರಣದ ವಿಷಯದಲ್ಲಿ ಏನಾಗಬಹುದು ಎಂಬುದನ್ನು ನಾವು ಚರ್ಚಿಸುತ್ತೇವೆ ಆದ್ದರಿಂದ ಈಗ ತುಂಬಾ ಧನ್ಯವಾದಗಳು ನಾವು ಈ ಮಾಡ್ಯೂಲ್ ಅನ್ನು ಮುಗಿಸುತ್ತೇವೆ ಧನ್ಯವಾದಗಳು